ಸ್ಥಿರಸಂಖ್ಯೆ ಗುಣಾಂಕಗಳಿರುವ ಎರಡನೇ ಆರ್ಡರ್ ನ ODE ಗಳು ನಾವು ಎರಡನೇ ಆರ್ಡರ್ ನ ಹೋಮೋಜಿನಿಯಸ್ ಲೀನಿಯರ್ ODE ಗಳ ಸೊಲ್ಯೂಷನ್ ಗಳ ಬಗ್ಗೆ ಚರ್ಚಿಸುತ್ತಿದ್ದೆವು ಅವುಗಳ ಕೆಲವು ಗುಣಲಕ್ಷಣಗಳನ್ನು ನಾವು ನೋಡಿರುತ್ತೇವೆ 2 ಸೊಲ್ಯೂಷನ್ ಗಳ ರಾನ್ಸ್ಕಿಯನ್ ನಾನ್ ಝೀರೋ ಇದ್ದಾಗ ಮಾತ್ರವೇ ಅವುಗಳು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿರುತ್ತವೆ ರಾನ್ಸ್ಕಿಯನ್ ಒಂದು ಬಿಂದುವಿನಲ್ಲಿ 0 ಆದಾಗ ರಾನ್ಸ್ಕಿಯನ್ ಎಲ್ಲಾ ಕಡೆಯೂ 0 ಆಗಿರುತ್ತದೆ ಅದೇ ರೀತಿ ಅದು ನಾನ್ ಝೀರೋ ಆಗಿದ್ದರೆ ಅದು ಎಲ್ಲಾ ಕಡೆಯೂ ನಾನ್ ಝೀರೋ ಆಗಿರುತ್ತದೆ ಒಂದು ಕಡೆ ಅದು ನಾನ್ ಝೀರೋ ಆಗಿದ್ದರೆ ಎಲ್ಲಾ ಕಡೆಯೂ ಅದು ನಾನ್ ಝೀರೋ ಆಗಬೇಕು ಏಬಲ್ ನ ಸೂತ್ರ Abel's formula ದ ಸಾಧನೆಯನ್ನು ಕೂಡ ನಾವು ಪಡೆದಿದ್ದೆವು ಅದನ್ನು ಬಳಸಿ ನಾವು ಒಂದು ಬಿಂದುವಿನಲ್ಲಿ ರಾನ್ಸ್ಕಿಯನ್ 0 ಅಥವಾ ನಾನ್ ಝೀರೋ ಆಗಿದ್ದರೆ ಅದು ಎಲ್ಲಾ ಬಿಂದುಗಳಲ್ಲಿಯೂ 0 ಅಥವಾ ನಾನ್ ಝೀರೋ ಆಗಬೇಕೆಂದು ತಿಳಿದುಕೊಂಡಿದ್ದೆವು ನಿಮಗೆ ಒಂದು ಸೊಲ್ಯೂಷನ್ y1 ಅನ್ನು ಕೊಟ್ಟಿದ್ದರೆ ಆಗ ನೀವು ಏಬಲ್ ನ ಸೂತ್ರವನ್ನು ಬಳಸಿ ಇನ್ನೊಂದು ಸೊಲ್ಯೂಷನ್ y2 ವನ್ನು ಪಡೆಯಬಹುದು ಯಾವುದೇ ಎರಡನೇ ಆರ್ಡರ್ ನ ಲೀನಿಯರ್ ಹೋಮೋಜಿನಿಯಸ್ ODE ಗೆ ಕೇವಲ ಎರಡೇ ಎರಡು ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ ಗಳಿವೆ ಎಂಬ ಇನ್ನೊಂದು ಗುಣಲಕ್ಷಣವನ್ನು ಕೂಡ ನಾವು ನೋಡಿದ್ದೇವೆ ಅಂದರೆ ಈ 2 ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ ಗಳನ್ನು ಉಪಯೋಗಿಸಿ ಯಾವುದೇ ಸೊಲ್ಯೂಷನ್ ಅನ್ನು ನೀವು ನಿರೂಪಿಸಬಹುದು ನಿಮಗೆ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ ಗಳಾದ y1 ಮತ್ತು y2 ಗಳು ತಿಳಿದಿದ್ದರೆ ಆಗ ನಿಮಗೆ ಎಲ್ಲಾ ಸೊಲ್ಯೂಷನ್ ಗಳು ತಿಳಿದಿದೆ ಎಂದರ್ಥ ಆದ್ದರಿಂದ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ ಗಳಾದ y1 ಮತ್ತು y2 ಗಳನ್ನು ಹೇಗೆ ಪಡೆಯಬಹುದು ಎಂಬುದೇ ಇಲ್ಲಿ ಪ್ರಶ್ನೆಯಾಗಿದೆ ನಿಮ್ಮ ಎರಡನೇ ಆರ್ಡರ್ ನ ಹೋಮೋಜೀನಿಯಸ್ ಲೀನಿಯರ್ ODE ಯು ಒಂದು ನಿರ್ದಿಷ್ಟವಾದ ರೂಪದಲ್ಲಿದ್ದರೆ ಉದಾಹರಣೆಗೆ ಅದರ ಗುಣಾಂಕ ಗಳು ಸ್ಥಿರಸಂಖ್ಯೆ ಗಳಾಗಿದ್ದರೆ ಆಗ ನೀವು ಸುಲಭವಾಗಿ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ ಗಳನ್ನು ಕಂಡುಹಿಡಿಯಬಹುದು ಮೊದಲಿಗೆ yayby0 ಎಂದುಕೊಳ್ಳಿ ಇಲ್ಲಿ a b ∈ R ಮತ್ತು xIR ಆಗಿದೆ ಇದು ಮೊದಲನೇ ಆರ್ಡರ್ ನ ಸಮೀಕರಣ yay0 ಆಗಿದ್ದರೆ ಆಗ yxe ax ಇದರ ಒಂದು ಸೊಲ್ಯೂಷನ್ ಎಂದು ನಮಗೆ ಗೊತ್ತು ಸ್ಥಿರಸಂಖ್ಯೆ ಗುಣಾಂಕ ಗಳಿರುವ ಮೊದಲನೇ ಆರ್ಡರ್ ನ ಲೀನಿಯರ್ ODE ಯ ಸೊಲ್ಯೂಷನ್ ಅನ್ನು ತಿಳಿದ ಬಳಿಕ ಎರಡನೇ ಆರ್ಡರ್ ನ ಸಮೀಕರಣವು ಕೂಡ ಅಂತಹುದೇ ಸೊಲ್ಯೂಷನ್ ಅನ್ನು ಹೊಂದಿದೆ ಎಂಬ ಸುಳಿವನ್ನು ಅದು ನಮಗೆ ನೀಡುತ್ತದೆ yxex ಆಗಿರಲಿ ಇಲ್ಲಿ λ∈R ನಿಮಗೆ ತಿಳಿಯದ ಒಂದು ಸ್ಥಿರಸಂಖ್ಯೆಯಾಗಿರಬಹುದು ನೀವು ಈ ರೂಪದಲ್ಲಿರುವ ಸೊಲ್ಯೂಷನ್ ಗಳನ್ನು ಹುಡುಕುತ್ತಿದ್ದರೆ ಸಮೀಕರಣದಲ್ಲಿ ಇದನ್ನು ಬದಲಾಯಿಸಿರಿ ಅದರಿಂದ ನಿಮಗೆ 2eλxaλeλxbex0 ದೊರೆಯುತ್ತದೆ ಮತ್ತೊಮ್ಮೆ ಇದರಿಂದ eλx2aλb0 ಸಿಗುತ್ತದೆ eλx≠0 ಆದಕಾರಣ ನಮಗೆ 2aλb0 ದೊರೆಯುತ್ತದೆ ಈ ಕ್ವಾಡ್ರಟಿಕ್ ಸಮೀಕರಣ ದ ಮೂಲ ಗಳನ್ನು ನೀವು ಕಂಡುಹಿಡಿಯಬಹುದು ಅವುಗಳು λ a±a2 4b2 ಆಗಿವೆ ನಿಮಗೆ ಈ 1 ಮತ್ತು 2 ಗಳ ಮೌಲ್ಯಗಳು ತಿಳಿದಾಗ ಸೊಲ್ಯೂಷನ್ ಗಳು y1e1x ಮತ್ತು y2e2x ಆಗುತ್ತವೆ 12 ಆಗಿದ್ದರೆ ಆಗ ಈ 2 ಸೊಲ್ಯೂಷನ್ ಗಳು ಖಂಡಿತವಾಗಿಯೂ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿರುತ್ತವೆ y1 ಅನ್ನು y2 ನಿಂದ ಭಾಗಿಸಿದರೆ ಅದು ಸ್ಥಿರಸಂಖ್ಯೆಯಾಗಿರುವುದಿಲ್ಲ 12 ಆಗಿದ್ದರೆ ಆಗ y1e1x ಆಗುತ್ತದೆ ಈಗ ನೀವು y2e2x ಇದನ್ನು ಬಳಸಿದರೆ ಮತ್ತೊಮ್ಮೆ ಅದೇ ಸೊಲ್ಯೂಷನ್ ದೊರೆಯುತ್ತದೆ ಆದ್ದರಿಂದ ನೀವು y1 ಅನ್ನು y2 ನಿಂದ ಭಾಗಿಸಿದಾಗ ಅದು ಒಂದು ಸ್ಥಿರಸಂಖ್ಯೆಯಾಗುತ್ತದೆ ಹಾಗಾಗಿ ನಿಮಗೆ ಎರಡನೇ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ ದೊರೆಯುವುದಿಲ್ಲ ಆದರೆ ಒಂದು ನಾನ್ ಝೀರೋ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ ನಿಮಗೆ ತಿಳಿದಿದ್ದರೆ ಆಗ ಎರಡನೇ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ ಅನ್ನು ಹೇಗೆ ಪಡೆಯುವುದೆಂದು ನಿಮಗೆ ಈಗಾಗಲೇ ತಿಳಿದಿದೆ ಏಬಲ್ ನ ಸೂತ್ರ Abel's formula ದಿಂದ ನಾವು ಇನ್ನೊಂದು ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ ಅನ್ನು ಕಂಡುಹಿಡಿಯಬಹುದು ಕೆಲವು ಉದಾಹರಣೆಗಳನ್ನು ನಾವು ಅಭ್ಯಾಸ ಮಾಡಿದರೆ ನೀವು ಇದನ್ನು ಅರ್ಥಮಾಡಿಕೊಳ್ಳುತ್ತೀರಿ ಆದ್ದರಿಂದ ಈಗ ಕೆಲವು ಉದಾಹರಣೆಗಳನ್ನು ನೋಡೋಣ yy 2y0 ಇದರ ಸೊಲ್ಯೂಷನ್ ಗಳನ್ನು ನಾವೀಗ ನೋಡೋಣ yxeλx ಆಗಿರಲಿ ಆಗ ನಿಮಗೆ 2λ 20 ಸಿಗುತ್ತದೆ ಇದರಿಂದ ನನಗೆ ಮೂಲಗಳಾಗಿ λ 1±182 ಅಥವಾ 11 ಮತ್ತು 2 2 ಸಿಗುತ್ತವೆ ಇಲ್ಲಿ 12 ಆದ್ದರಿಂದ ನಮಗೆ 2 ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ ಗಳಾಗಿ y1ex ಮತ್ತು y2e 2x ದೊರೆಯುತ್ತವೆ ಆದ್ದರಿಂದ ಯಾವುದೇ ಸೊಲ್ಯೂಷನ್ y y1 ಮತ್ತು y2 ಗಳ ಲೀನಿಯರ್ ಕಾಂಬಿನೇಷನ್ ಆಗಿರುತ್ತದೆ ಅಂದರೆ yxc1y1c2y2 ಆಗಿದೆ ಆದ್ದರಿಂದ ನಿಮ್ಮ ಸೊಲ್ಯೂಷನ್ yxc1exc2e 2x ಆಗಿದೆ ಯಾವುದೇ ಸೊಲ್ಯೂಷನ್ ಈ ರೂಪದಲ್ಲಿ ಇರುತ್ತದೆ ಎರಡನೇ ಆರ್ಡರ್ ನ ಹೋಮೋಜೀನಿಯಸ್ ಲೀನಿಯರ್ ಸಮೀಕರಣ ಕ್ಕೆ ಇಲ್ಲಿ c1 ಮತ್ತು c2 ಗಳು ಯಾವುದೇ ಸ್ಥಿರಸಂಖ್ಯೆಗಳಾಗಿವೆ x ನ ಎಲ್ಲಾ ಮೌಲ್ಯಗಳಿಗೂ ಲೀನಿಯರ್ ಸಮೀಕರಣ ಗಳಿಗೆ ಏಕಮಾತ್ರ ಸೊಲ್ಯೂಷನ್ ಇದೆಯೆಂದು ನಾವು ತಿಳಿದಿದ್ದೇವೆ ಎರಡನೇ ಆರ್ಡರ್ ನ ಸಮೀಕರಣಕ್ಕೆ ನಾವು ಪಡೆದ ಸಾಮಾನ್ಯ ಸೊಲ್ಯೂಷನ್ ನಲ್ಲಿ 2 ಸ್ಥಿರಸಂಖ್ಯೆಗಳು c1 ಮತ್ತು c2 ಗಳಿವೆ ಈಗ ನಾವು ಇನ್ನೊಂದು ವಿಧದ ಸಮೀಕರಣದ ಸೊಲ್ಯೂಷನ್ ಅನ್ನು ಕಂಡುಹಿಡಿಯೋಣ ಉದಾಹರಣೆಗೆ ನಾವು y2y 4y0 x∈R ಇದರ ಸೊಲ್ಯೂಷನ್ ಅನ್ನು ಪಡೆಯುತ್ತೇವೆ ಮತ್ತೊಮ್ಮೆ ಇದೊಂದು ಸ್ಥಿರಸಂಖ್ಯೆ ಗುಣಾಂಕ ಗಳಿರುವ ಹೋಮೋಜಿನಿಯಸ್ ಸಮೀಕರಣ ವಾಗಿದೆ ಆದ್ದರಿಂದ yxeλx ಆಗಿರಲಿ ಈಗ ನಾವು ಇದನ್ನು ಡಿಫರೆನ್ಸಿಯಲ್ ಸಮೀಕರಣ ದಲ್ಲಿ ಬದಲಾಯಿಸಿದರೆ ನಮಗೆ 22λ 40 ದೊರೆಯುತ್ತದೆ ಈ ಕ್ವಾಡ್ರಟಿಕ್ ಸಮೀಕರಣದ ಮೂಲ ಗಳು λ 2±4162 1±5 ಆಗಿವೆ ಆದ್ದರಿಂದ 1 15 ಹಾಗೂ 2 1 5 ಆಗಿವೆ ಹಾಗಾಗಿ 12 ಆದ್ದರಿಂದ ಹಿಂದಿನ ಉದಾಹರಣೆಯಂತೆ ಇಲ್ಲಿಯೂ ಕೂಡ ಸಾಮಾನ್ಯ ಸೊಲ್ಯೂಷನ್ yxc1e 15xc2e 1 5x ಆಗಿದೆ ಈ ಎರಡು ಮೂಲಗಳು ಅಂದರೆ 1 ಮತ್ತು 2 ಒಂದೇ ಆಗಿರುವ ಸಂದರ್ಭವನ್ನು ಮುಂದಿನ ಉದಾಹರಣೆಯಲ್ಲಿ ನೋಡುತ್ತೇವೆ y4y4y0 x∈R ಇದನ್ನು ಸಾಲ್ಟ್ ಮಾಡಬೇಕಾಗಿದೆ ಅದಕ್ಕಾಗಿ ನಾವು ಹಿಂದಿನ ವಿಧಾನವನ್ನು ಬಳಸಿ yxeλx ಎಂದು ಆಯ್ದುಕೊಳ್ಳುತ್ತೇವೆ ಆದ್ದರಿಂದ λ ವು ಈ ಸಮೀಕರಣವನ್ನು ಪಾಲಿಸುತ್ತದೆ ಇದರಿಂದ ನನಗೆ λ220 ಸಿಗುತ್ತದೆ ಆದ್ದರಿಂದ λ 2 2 ಇವುಗಳು ಪುನರಾವರ್ತಿತ ಮೂಲಗಳಾಗಿವೆ y1e 2x ಮತ್ತು y2e 2x ಹಾಗೂ y1y21 ಆಗಿದೆ ಆದ್ದರಿಂದ ನಾನು ಈ y2 ವನ್ನು ಎರಡನೇ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ ಆಗಿ ಪರಿಗಣಿಸುವಂತಿಲ್ಲ ನಿಮಗೆ ಒಂದು ಸೊಲ್ಯೂಷನ್ y1 ಗೊತ್ತಿದ್ದರೆ ಆಗ ಏಬಲ್ ನ ಸೂತ್ರ Abel's formula ದಿಂದ ನೀವು ಇನ್ನೊಂದನ್ನು y2e 2x0xe 0t4dse 4tdt ಈ ರೀತಿಯಲ್ಲಿ ಪಡೆಯಬಹುದೆಂದು ನಿಮಗೆ ತಿಳಿದಿದೆ ಇದನ್ನು ವಾಸ್ತವವಾಗಿ ಲೆಕ್ಕ ಹಾಕಿದಾಗ ನಿಮಗೆ y2e 2x0xe 4te 4tdtxe 2x ದೊರೆಯುತ್ತದೆ ಆದ್ದರಿಂದ y2xe 2x ಇದು ನಿಮ್ಮ ಎರಡನೇ ಸೊಲ್ಯೂಷನ್ ಆಗಿದೆ ಇದರ ಮಾದರಿಯನ್ನು ನೀವು ಇಲ್ಲಿ ಸ್ಪಷ್ಟವಾಗಿ ನೋಡಬಹುದು ಒಂದು ಸೊಲ್ಯೂಷನ್ e 2x ಆದಾಗ ಇನ್ನೊಂದು ಸೊಲ್ಯೂಷನ್ xe 2x ಆಗುತ್ತದೆ ಆದ್ದರಿಂದ ಪುನರಾವರ್ತಿತ ಮೂಲ ಗಳು ಇರುವಾಗ ನೀವು ಮೊದಲನೇ ಸೊಲ್ಯೂಷನ್ ಅನ್ನು ಕೇವಲ x ನಿಂದ ಗುಣಿಸಿದರಾಯಿತು ಅಷ್ಟೇ ಹಾಗಾಗಿ ನಿಮ್ಮ ಸಾಮಾನ್ಯ ಸೊಲ್ಯೂಷನ್ yxc1e 2xc2xe 2xe 2xc1xc2 ಆಗಿದೆ ಮೂಲಗಳು ಪುನರಾವರ್ತಿಸಿದಾಗ ನೀವು ಈ ರೀತಿಯಾಗಿ ಮುಂದುವರೆಯುತ್ತೀರಿ ಸ್ಥಿರಸಂಖ್ಯೆಯ ಗುಣಾಂಕ ಗಳಿರುವ ಎರಡನೇ ಆರ್ಡರ್ ನ ಹೋಮೋಜಿನಿಯಸ್ ಲೀನಿಯರ್ ಸಮೀಕರಣ yayby0 ಗಳನ್ನು ಹೇಗೆ ಪರಿಹರಿಸಬಹುದು ಎಂದು ನೀವೀಗ ತಿಳಿದುಕೊಂಡಿದ್ದೀರಿ ಅದು ಹೇಗೆಂದರೆ ನೀವು eλx ರೂಪದ ಸೊಲ್ಯೂಷನ್ ಅನ್ನು ಸಮೀಕರಣದಲ್ಲಿ ಬದಲಿಸುತ್ತೀರಿ ಇಲ್ಲಿ λ ವು ಎರಡು ಡಿಗ್ರಿಯ ಪಾಲಿನಾಮಿಯಲ್ 2aλb0 ನ ಒಂದು ಮೂಲ ವಾಗಿದೆ ಈ ಪಾಲಿನಾಮಿಯಲ್ ಗೆ 2 ಮೂಲಗಳಿವೆ ಈ 2 ಮೂಲಗಳು ವಿಭಿನ್ನವಾಗಿದ್ದರೆ ಅಂದರೆ 12 ಆದಾಗ ನಿಮಗೆ 2 ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ ಗಳು ದೊರೆಯುತ್ತವೆ ಈ ಎರಡು ಮೂಲಗಳು ಒಂದೇ ಆಗಿದ್ದಾಗ ಅಂದರೆ 12 ಆದಾಗ ನಮಗೆ ಒಂದೇ ಒಂದು ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ ದೊರೆಯುತ್ತದೆ ಇನ್ನೊಂದು ಸೊಲ್ಯೂಷನ್ ಅನ್ನು ಪಡೆಯಲು ನೀವು ಕೇವಲ x ನಿಂದ ಗುಣಿಸಬೇಕು ಅಷ್ಟೇ ಅಂದರೆ xe1x ದೊರೆಯುತ್ತದೆ ಸಮೀಕರಣದಲ್ಲಿ y2xxe1x ಅನ್ನು ಬದಲಾಯಿಸಿ ನೀವು ಇದನ್ನು ಸುಲಭವಾಗಿ ದೃಢ ಪಡಿಸಿಕೊಳ್ಳಬಹುದು ನಿಮಗೆ y2e1x1xe1x ಮತ್ತು y21e1x1e1xx12e1x ಸಿಗುತ್ತದೆ ಆದ್ದರಿಂದ ಈಗ ಸಮೀಕರಣವು 21e1xx12e1xae1xa1xe1xbxe1x ಹೀಗೆ ಬದಲಾಗುತ್ತದೆ ಇದನ್ನು ಇನ್ನೂ ಸರಳಗೊಳಿಸಿದರೆ ನಮಗೆ xe1x12a1be1x21a ಸಿಗುತ್ತದೆ ಇಲ್ಲಿ 12a1b0 ಏಕೆಂದರೆ 1 ಸಮೀಕರಣದ ಮೂಲ ವಾಗಿದೆ ಆದ್ದರಿಂದ ನಿಮಗೆ e1x21a ದೊರೆಯುತ್ತದೆ ಆ ಮೂಲಗಳು λ1 1 ಆದರೆ ಆಗ 2aλbλ 12 ಆಗುತ್ತದೆ ಈಗ ನೀವು λ1 ಎಂದು ಬದಲಾಯಿಸಿದರೆ ಈ ಸಮೀಕರಣದ ಬಲಭಾಗದಲ್ಲಿ 0 ಸಿಗುತ್ತದೆ ಅದನ್ನು ಡಿಫ್ಫೆರೆನ್ಶಿಯೇಟ್ ಮಾಡಿದಾಗ ddλ2aλb2λ 1 ದೊರೆಯುತ್ತದೆ ಈಗ ನೀವು λ1 ಎಂದು ಬದಲಾಯಿಸಿದಾಗ ನಿಮಗೆ 21a0 ದೊರೆಯುತ್ತದೆ ಹಾಗಾಗಿ y2xe1x ಎಂದು ಮೌಲ್ಯವನ್ನು ಮೇಲಿನ ಡಿಫರೆನ್ಷಿಯಲ್ ಸಮೀಕರಣ ದಲ್ಲಿ ಹಾಕಿದಾಗ ಅದು 0 ಆಗುತ್ತದೆ ಆದ್ದರಿಂದ y2xe1x ಕೂಡ ಒಂದು ಸೊಲ್ಯೂಷನ್ ಆಗಿದೆ ನೀವು ಸ್ಥಿರಸಂಖ್ಯೆಗಳ ಗುಣಾಂಕ ಗಳನ್ನು ಹೊಂದಿರುವ ಇನ್ನೂ ಹೆಚ್ಚಿನ ಆರ್ಡರ್ ನ ಸಮೀಕರಣಗಳನ್ನು ತೆಗೆದುಕೊಂಡಾಗ ಎರಡನೇ ಸೊಲ್ಯೂಷನ್ ಅನ್ನು ಈ ರೀತಿಯಲ್ಲಿ ಪರಿಗಣಿಸುವುದು ಉಪಯುಕ್ತವಾಗುತ್ತದೆ ನಿಮ್ಮಲ್ಲಿ nth ಆರ್ಡರ್ ನ ಸಮೀಕರಣವಿದ್ದರೆ ಹಾಗೂ ಅದರ ಮೂಲಗಳು k ಬಾರಿ ಪುನರಾವರ್ತಿಸಿದರೆ ಆಗ ಸೊಲ್ಯೂಷನ್ ಗಳು e1x xe1x x2e1x ಇತ್ಯಾದಿ xk 1e1x ವರೆಗೆ ಇರುತ್ತವೆ ನೀವು k 1 ಬಾರಿ ಡಿಫ್ಫೆರೆನ್ಶಿಯೇಟ್ ಮಾಡಿ ಇವುಗಳು ಸೊಲ್ಯೂಷನ್ ಗಳು ಎಂದು ತೋರಿಸಬಹುದು ಹಿಂದಿನ ಉದಾಹರಣೆಯಂತೆ ಡಿಫರೆನ್ಷಿಯಲ್ ಸಮೀಕರಣ ವು 0 ಆಗುತ್ತದೆ ಎರಡನೇ ಆರ್ಡರ್ ಅಥವಾ nth ಆರ್ಡರ್ ನ ಸಮೀಕರಣದಲ್ಲಿ ಅದೇ ವಿಧಾನದಲ್ಲಿ ನೀವು ಎರಡನೇ ಸೊಲ್ಯೂಷನ್ ಅನ್ನು ಪಡೆಯಬಹುದು ನಿಮಗೆ ಸ್ಥಿರಸಂಖ್ಯೆಗಳ ಗುಣಾಂಕ ಗಳಿರುವ ಎರಡನೇ ಆರ್ಡರ್ ನ ಲೀನಿಯರ್ ಹೋಮೋಜಿನಿಯಸ್ ಸಮೀಕರಣ ಗಳ ಸೊಲ್ಯೂಷನ್ ಅನ್ನು ಪಡೆಯುವುದು ಎಂಬುದು ತಿಳಿದಿದೆ ಅದೇ ವಿಧಾನವನ್ನು ನಾವು ಇನ್ನೂ ಹೆಚ್ಚಿನ ಆರ್ಡರ್ ಗಳಿಗೆ ವಿಸ್ತರಿಸಬಹುದು ಇದನ್ನು ಮಾಡುವ ಮೊದಲು ನಾವು ಎರಡನೇ ಆರ್ಡರ್ ಗೆ ಮಾಡಿದಂತೆ nth ಆರ್ಡರ್ ನ ಲೀನಿಯರ್ ಸಮೀಕರಣ ವನ್ನು ತೆಗೆದುಕೊಂಡು ಅದರ ಗುಣಲಕ್ಷಣಗಳನ್ನು ನೋಡೋಣ ವೇರಿಯಬಲ್ ಗುಣಾಂಕ ಗಳಿರುವ nth ಆರ್ಡರ್ ನ ಲೀನಿಯರ್ ಸಮೀಕರಣ ವು ಈ ರೀತಿಯಾಗಿದೆ Lyya1yn 1a2yn 2any0 ಇಲ್ಲಿ Lnxna1xn 1xn 1an ಎರಡನೇ ಆರ್ಡರ್ ನಲ್ಲಿ ಇರುವ ಗುಣಲಕ್ಷಣಗಳನ್ನು ಇಲ್ಲಿಯೂ ಕೂಡ ಹುಡುಕುತ್ತೇವೆ ಮೊದಲನೇ ಲಕ್ಷಣವಾಗಿ y1 y2 yn ಗಳು Ly0 ದ ಸೊಲ್ಯೂಷನ್ ಗಳಾಗಿದ್ದರೆ ಆಗ ಯಾವುದೇ ಸ್ಥಿರ ಸಂಖ್ಯೆಗಳಾದ ci ಗಳಿಗೆ yi ಗಳ ಲೀನಿಯರ್ ಕಾಂಬಿನೇಷನ್ yxi1nciyi ಕೂಡ ಒಂದು ಸೊಲ್ಯೂಷನ್ ಆಗಿರುತ್ತದೆ y1 y2 yn ಗಳು Ly0 ದ n ಸೊಲ್ಯೂಷನ್ ಗಳಾಗಿರಲಿ ಯಾವುದೇ x0IR ಗೆ ಈ ಸೊಲ್ಯೂಶನ್ ಗಳ ರಾನ್ಸ್ಕಿಯನ್ ಆದಾಗ ಮಾತ್ರವೇ ಅವುಗಳು ಲೀನಿಯರ್ಲಿ ಡಿಪೆಂಡೆಂಟ್ ಆಗಿರುತ್ತವೆ ಇದನ್ನೂ ಕೂಡ ಸುಲಭವಾಗಿ ಪಡೆಯಬಹುದು ನಾವು n3 ಗೆ ಇದನ್ನು ಸಾಧಿಸುತ್ತೇವೆ y1 y2 y3 ಗಳು ಲೀನಿಯರ್ಲಿ ಡಿಪೆಂಡೆಂಟ್ ಸೊಲ್ಯೂಷನ್ ಗಳಾಗಿದ್ದರೆ ಆಗ ನೀವು ಇವುಗಳಲ್ಲಿನ ಒಂದು ಸೊಲ್ಯೂಷನ್ ಅನ್ನು ನಾನ್ ಝೀರೋ ಗುಣಾಂಕ ಗಳ ಜೊತೆಗೆ ಉಳಿದ 2 ಸೊಲ್ಯೂಷನ್ ಗಳನ್ನು ಬಳಸಿ ಬರೆಯಬಹುದು ಆದ್ದರಿಂದ y1c1y2c2y3 ಆಗಿರಲಿ ಇಲ್ಲಿ c1 ಅಥವಾ c2 ನಾನ್ ಝೀರೋ ಆಗಿರುತ್ತವೆ 3 ಫಂಕ್ಷನ್ ಗಳು ಲೀನಿಯರ್ಲಿ ಡಿಪೆಂಡೆಂಟ್ ಆಗಿವೆ ಅಂದರೆ ಇದೇ ಅರ್ಥ ಅವುಗಳು ಲೀನಿಯರ್ಲಿ ಡಿಪೆಂಡೆಂಟ್ ಆಗಿದ್ದರೆ ನೀವು y1 c1y2 c2y30 ಎಂದು ತೆಗೆದುಕೊಳ್ಳುತ್ತೀರಿ ಇದು ಒಂದು ಮೂರನೇ ಆರ್ಡರ್ ನ ಡಿಫರೆನ್ಷಿಯಲ್ ಸಮೀಕರಣ ವಾದ್ದರಿಂದ ಇದನ್ನು ನಾವು ಎರಡು ಬಾರಿ ಡಿಫ್ಫೆರೆನ್ಶಿಯೇಟ್ ಮಾಡಬಹುದು ನಮಗೆ y1 c1y2 c2y30 ಮತ್ತು y1 c1y2 c2y30 ದೊರೆಯುತ್ತದೆ ಇದು ಈ ಕೆಳಗಿನ ಮ್ಯಾಟ್ರಿಕ್ಸ್ ಸಮೀಕರಣಕ್ಕೆ ಸಮನಾಗಿದೆ ಇದು AX0 ರೂಪದಲ್ಲಿದೆ ಸೊಲ್ಯೂಷನ್ ಗಳು ಲೀನಿಯರ್ಲಿ ಡಿಪೆಂಡೆಂಟ್ ಎಂದು ನಾನು ಅಂದು ಕೊಂಡಿರುವುದರಿಂದ ಈ ಮ್ಯಾಟ್ರಿಕ್ಸ್ ನ ಡಿಟರ್ಮಿನಂಟ್ det A ವಾಸ್ತವವಾಗಿ ರಾನ್ಸ್ಕಿಯನ್ ಗೆ ಸಮನಾಗಿದೆ ಆದರೆ Wy1 y2 y3x0 ಇದು ∀x ಗೆ ಅನ್ವಯಿಸುತ್ತದೆ ಸೊಲ್ಯೂಶನ್ ಗಳು ಲೀನಿಯರ್ಲಿ ಡಿಪೆಂಡೆಂಟ್ ಎಂದು ಸಾಧಿಸಲು ಇದು ಒಂದು ವಿಧಾನವಾಗಿದೆ ಇದನ್ನು ನಾನು ಈ ರೀತಿಯಾಗಿ ಸಾಧಿಸುತ್ತೇನೆ ಒಂದು ಬಿಂದು x0 ದಲ್ಲಿ ರಾನ್ಸ್ಕಿಯನ್ Wy1 y2 y3x0 ಎಂದು ಕಲ್ಪಿಸಿಕೊಳ್ಳಿ ನಾನು ಫಂಕ್ಷನ್ y1 y2 y3 ಗಳು ಲೀನಿಯರ್ಲಿ ಡಿಪೆಂಡೆಂಟ್ ಆಗಿವೆಯೇ ಎಂಬುದನ್ನು ಪರೀಕ್ಷಿಸಲು ಬಯಸುತ್ತೇನೆ ಈಗ ನಾವು ಏನು ಮಾಡುತ್ತೇವೆ ಅಂದರೆ ಒಂದು ಲೀನಿಯರ್ ಕಾಂಬಿನೇಷನ್ ಅನ್ನು ರಚಿಸಿ ಅದನ್ನು ಎರಡು ಬಾರಿ ಡಿಫ್ಫೆರೆನ್ಶಿಯೇಟ್ ಮಾಡುತ್ತೇವೆ ನಮಗೆ ಪ್ರತಿಯೊಂದು x∈I ಗೆ c1y1c2y2c3y30 ಮತ್ತು c1y1c2y2c3y30 ದೊರೆಯುತ್ತದೆ ಈ ಸಮೀಕರಣಗಳನ್ನು ನಾನು ಮ್ಯಾಟ್ರಿಕ್ಸ್ ರೂಪದಲ್ಲಿ ಈ ರೀತಿಯಾಗಿ ಬರೆಯಬಹುದು ಹಾಗೂ ರಾನ್ಸ್ಕಿಯನ್ ಆದ್ದರಿಂದ y1 y2 y3 ಗಳ ಲೀನಿಯರ್ ಕಾಂಬಿನೇಷನ್ 0 ಇರುವಂತೆ ನನಗೆ c1 c2 c3 ಗಳಿಗೆ ಒಂದು ನಾನ್ ಝೀರೋ ಸೊಲ್ಯೂಷನ್ ದೊರೆಯುತ್ತದೆ ಇದೇ ನಾನು ಈ ಮೊದಲು ಪರಿಚಯಿಸಿದ ಲೀನಿಯರ್ ಡಿಪೆಂಡೆನ್ಸ್ ನ ವ್ಯಾಖ್ಯಾನವಾಗಿದೆ ಇದರಿಂದ y1 y2 y3 ಗಳು ಲೀನಿಯರ್ಲಿ ಡಿಪೆಂಡೆಂಟ್ ಎಂದು ತಿಳಿದುಬರುತ್ತದೆ ಒಮ್ಮೆ ನೀವು ಈ ಗುಣಲಕ್ಷಣವನ್ನು ಮೂರನೇ ಆರ್ಡರ್ ನ ಡಿಫರೆನ್ಷಿಯಲ್ ಸಮೀಕರಣ ಕ್ಕೆ ಸಾಧಿಸಿದ ಮೇಲೆ ಅದೇ ಪ್ರಕ್ರಿಯೆಯನ್ನು nth ಆರ್ಡರ್ ನ ಡಿಫರೆನ್ಷಿಯಲ್ ಸಮೀಕರಣ ಕ್ಕೆ ಅನ್ವಯಿಸುವುದು ಅಷ್ಟೇನೂ ಕಷ್ಟಕರವಲ್ಲ 33 ಸಿಸ್ಟಮ್ ಅನ್ನು ಬಳಸುವ ಬದಲು ನೀವು nn ಸಿಸ್ಟಮ್ ಅನ್ನು ಬಳಸಬೇಕಾಗುತ್ತದೆ ಎರಡನೇ ಆರ್ಡರ್ ನ ಸಿಸ್ಟಮ್ ನಿಂದ ನೀವು ತಿಳಿದುಕೊಂಡಿರುವ ಮೂರನೇ ಗುಣಲಕ್ಷಣ ಏಬಲ್ ನ ಸೂತ್ರವಾಗಿದೆ ಇಲ್ಲಿಯೂ ಕೂಡ ನಾವು n3 ಯೊಂದಿಗೆ ಮುಂದುವರೆಯುತ್ತೇವೆ ಸಿಸ್ಟಮ್ ನ ರಾನ್ಸ್ಕಿಯನ್ ಇಲ್ಲಿ ಆಗಿದೆ ಆದ್ದರಿಂದ ಇದರಲ್ಲಿ ಮೊದಲನೇ ಮತ್ತು ಎರಡನೇ ಡಿಟರ್ಮಿನಂಟ್ ಗಳು 0 ಆಗುತ್ತವೆ ಏಕೆಂದರೆ ಅವುಗಳಲ್ಲಿ ಪುನರಾವರ್ತಿತ ರೋ ಗಳಿವೆ ಹಾಗಾಗಿ ಈಗ ಡಿಫರೆನ್ಷಿಯಲ್ ಸಮೀಕರಣ ya1xy2a2xy1a3xy0 ದಿಂದ ನೀವು ಮೇಲಿನ ಡಿಟರ್ಮಿನಂಟ್ ನಲ್ಲಿ y a1xy2 a2xy1 a3xy ಎಂದು ಬದಲಾಯಿಸಿದಾಗ ನಿಮಗೆ ದೊರೆಯುತ್ತದೆ ಇದನ್ನು ಇನ್ನೊಮ್ಮೆ ನೀವು 3 ಡಿಟರ್ಮಿನಂಟ್ ಗಳಾಗಿ ವಿಭಾಗಿಸಬಹುದು ಇದರಲ್ಲಿ ಪುನರಾವರ್ತಿತ ರೋ ಗಳಿಂದ ಎರಡನೇ ಮತ್ತು ಮೂರನೇ ಡಿಟರ್ಮಿನಂಟ್ ಗಳು 0 ಆಗುತ್ತವೆ ಆದ್ದರಿಂದ ಇದರಿಂದ ನಮಗೆ Wy1 y2 y3xWy1 y2 y3x0e x0xa1tdt ದೊರೆಯುತ್ತದೆ ಮೂರನೇ ಆರ್ಡರ್ ನ ಲೀನಿಯರ್ ಹೋಮೋಜಿನಿಯಸ್ ಸಮೀಕರಣ ಕ್ಕೆ ಇದು ನಿಮ್ಮ ಏಬಲ್ ನ ಸೂತ್ರವಾಗಿದೆ ನಿಮಗೆ 3 ಸೊಲ್ಯೂಷನ್ ಗಳು ತಿಳಿದಿದ್ದರೆ ನಿಮಗೆ ಇದು ದೊರೆಯುತ್ತದೆ ಮೂರನೇ ಗುಣಲಕ್ಷಣವಾದ ಏಬಲ್ ನ ಸೂತ್ರದಿಂದ ಒಂದು ಬಿಂದುವಿನಲ್ಲಿ ರಾನ್ಸ್ಕಿಯನ್ 0 ಆದಾಗ ಅಂದರೆ Wy1 y2 y3x00 ಆದಾಗ ∀x ಗೆ ರಾನ್ಸ್ಕಿಯನ್ Wy1 y2 y3x0 ಆಗುತ್ತದೆ ಅದೇ ರೀತಿಯಲ್ಲಿ ಒಂದು ಬಿಂದುವಿನಲ್ಲಿ ರಾನ್ಸ್ಕಿಯನ್ ನಾನ್ ಝೀರೋ ಆಗಿದ್ದರೆ ಅಂದರೆ Wy1 y2 y3x0≠0 ಆಗಿದ್ದರೆ ಆಗ ∀x ಗೆ ರಾನ್ಸ್ಕಿಯನ್ Wy1 y2 y3x≠0 ಆಗುತ್ತದೆ ಎರಡನೇ ಆರ್ಡರ್ ನ ಲೀನಿಯರ್ ಹೋಮೋಜಿನಿಯಸ್ ಸಮೀಕರಣ ಗಳ ನಾಲ್ಕನೇ ಗುಣಲಕ್ಷಣವೆಂದರೆ ಅದಕ್ಕೆ ಎರಡೇ ಎರಡು ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ ಗಳು ಇವೆ ಅದೇ ರೀತಿಯಲ್ಲಿ nth ಆರ್ಡರ್ ನ ಸಮೀಕರಣಗಳಿಗೆ ಕೇವಲ n ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ ಗಳು ಇರುತ್ತವೆ ಇದರ ಸಾಧನೆಯು ಅದೇ ರೀತಿಯಾಗಿದೆ ಇಲ್ಲಿ ನಾವು nth ಆರ್ಡರ್ ಡಿಫರೆನ್ಷಿಯಲ್ ಸಮೀಕರಣ ದ ಎಕ್ಸಿಸ್ಟೆನ್ಸ್ ಮತ್ತು ಯೂನಿಕ್ ನೆಸ್ ಪ್ರಮೇಯ ವನ್ನು ಉಪಯೋಗಿಸುತ್ತೇವೆ nth ಆರ್ಡರ್ ನ Ly0 x∈R ಈ ಡಿಫರೆನ್ಸಿಯಲ್ ಸಮೀಕರಣ ವನ್ನು ಪರಿಶೀಲಿಸೋಣ ಇಲ್ಲಿ ಎಲ್ಲಾ ai ಗಳೂ ℝ ನ ಮೇಲೆ ಕಂಟಿನ್ಯೂಸ್ ಆಗಿವೆ ಆಗ ಆರಂಭಿಕ ಮೌಲ್ಯ ಗಳಾದ yx01 yx02 yn ಇವುಗಳ ಜೊತೆಗೆ ಈ Ly0 ಒಂದು ಆರಂಭಿಕ ಮೌಲ್ಯದ ಸಮಸ್ಯೆ ಯಾಗಿದೆ ಹಾಗೂ ಅದಕ್ಕೆ ಏಕಮಾತ್ರ ಸೊಲ್ಯೂಷನ್ yx ∀x∈R ಇದೆ ಈಗ ಈ ಕೆಳಗಿನ ಆರಂಭಿಕ ಮೌಲ್ಯಗಳನ್ನು ತೆಗೆದುಕೊಳ್ಳಿ ಇದಕ್ಕೆ ನನಗೆ ಏಕಮಾತ್ರ ಸೊಲ್ಯೂಷನ್ y1 ಸಿಗುತ್ತದೆ ನಾನು ಬೇರೆ ಆರಂಭಿಕ ಷರತ್ತು ಗಳನ್ನು ಆಯ್ದುಕೊಂಡರೆ ಅಂದರೆ ಎಂದು ತೆಗೆದುಕೊಂಡರೆ ನನಗೆ ಬೇರೊಂದು ಸೊಲ್ಯೂಷನ್ yi ಸಿಗುತ್ತದೆ ಈ ರೀತಿಯಾಗಿ ನೀವು i ಯನ್ನು 1 2 ರಿಂದ n ವರೆಗೆ ಆಯ್ದುಕೊಳ್ಳಬಹುದು ಏಕೆಂದರೆ ಇಲ್ಲಿ ನನ್ನಲ್ಲಿ n ಭಾಗಗಳಿವೆ ಆದ್ದರಿಂದ ನಿಮಗೆ n ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ ಗಳು ದೊರೆಯುತ್ತವೆ ಇವುಗಳು ಏಕೆ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿರುತ್ತವೆ ಏಕೆಂದರೆ ಈ ಆರಂಭಿಕ ಮೌಲ್ಯಗಳಿಂದ ಸಿಗುವ ಈ ಸೊಲ್ಯೂಷನ್ ಗಳ ರಾನ್ಸ್ಕಿಯನ್ ಅನ್ನು ನೀವು ಲೆಕ್ಕ ಹಾಕಿದರೆ ನಿಮಗೆ ಸಿಗುತ್ತದೆ ರಾನ್ಸ್ಕಿಯನ್ ನಾನ್ ಝೀರೋ ಆದ್ದರಿಂದ y1 y2 yn ಗಳು ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ ಗಳು ಎಂದು ಅರ್ಥಮಾಡಿಕೊಳ್ಳಬಹುದು ಅಂದರೆ ನೀವು ಯಾವುದೇ ಒಂದನ್ನು ಉಳಿದ ಸೊಲ್ಯೂಷನ್ ಗಳನ್ನು ಬಳಸಿ ಬರೆಯಲು ಸಾಧ್ಯವಿಲ್ಲ ಕೇವಲ ಇವುಗಳು ಮಾತ್ರವೇ ಸೊಲ್ಯೂಷನ್ ಗಳು ಎಂದು ನಿಮಗೆ ಹೇಗೆ ಗೊತ್ತು φ ಯಾವುದೇ ಸೊಲ್ಯೂಷನ್ ಆಗಿರಲಿ ಅದು Ly0 ದ ಸೊಲ್ಯೂಷನ್ ಆದ್ದರಿಂದ ಅದಕ್ಕೆ n ಡೇರಿವೆಟಿವ್ ಗಳು ಇರುತ್ತವೆ ನಾನು φx0 φx0n 1x0 ಗಳನ್ನು ಲೆಕ್ಕ ಹಾಕುತ್ತೇನೆ ಅವುಗಳನ್ನು ಅನುಕ್ರಮವಾಗಿ ನೀವು 1 2 n ಎಂದು ಕರೆಯಿರಿ ಇವುಗಳನ್ನು ಪಡೆದ ಮೇಲೆ φ ಈ ಮೇಲಿನ ಆರಂಭಿಕ ಷರತ್ತು ಗಳಾದ 1 2 n ಗಳ ಜೊತೆಗೆ ಸಮೀಕರಣ Ly0 ವನ್ನು ಪಾಲಿಸುತ್ತದೆ ಆಗ ನಾನು Ly0 ಅನ್ನು ಪಾಲಿಸುವ yx1y1x2y2xnyn ಅನ್ನು ಪರಿಗಣಿಸುತ್ತೇನೆ ಆಗ ಆರಂಭಿಕ ಷರತ್ತು ಗಳು yx01 yx02 yn 1x0n ಆಗಿರುತ್ತವೆ ಆದ್ದರಿಂದ ನಿಮಗೆ ಒಂದೇ ಆರಂಭಿಕ ಮೌಲ್ಯಗಳಿರುವ ಅಂತಹ 2 ಸೊಲ್ಯೂಷನ್ ಗಳು ಅಂದರೆ yx ಮತ್ತು φ ಸಿಗುತ್ತವೆ ಹೀಗಾಗಿ ಯಾವುದೇ ಸೊಲ್ಯೂಷನ್ xyxi1niyi ಇದೇ ನಿಜವಾದ ಸೊಲ್ಯೂಷನ್ ಆಗಿದೆ ಆದ್ದರಿಂದ ಇವುಗಳು ಮಾತ್ರವೇ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ ಗಳಾಗಿವೆ ಇನ್ನೊಂದು ರೀತಿಯಲ್ಲಿ ಹೇಳಬೇಕೆಂದರೆ Ly0 ಗೆ y1 y2 yn ಎಂಬ ಕೇವಲ n ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಶನ್ ಗಳಿವೆ Rn ನಲ್ಲಿ ಇರುವ ಯಾವುದೇ n ಲೀನಿಯರ್ಲಿ ಇಂಡಿಪೆಂಡೆಂಟ್ ವೆಕ್ಟರ್ ಗಳನ್ನು ನೀವು ಆರಂಭಿಕ ಮೌಲ್ಯ ಗಳನ್ನಾಗಿ ತೆಗೆದುಕೊಳ್ಳಬಹುದು ಈ ಆರಂಭಿಕ ಮೌಲ್ಯಗಳಿಗೆ n ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ ಗಳು ದೊರೆಯುತ್ತವೆ ಎರಡನೇ ಆರ್ಡರ್ ನ ಸಮೀಕರಣದಲ್ಲಿ ನಾವು ಕೇವಲ ಏಬಲ್ ನ ಸೂತ್ರ Abel's formula ವನ್ನು ಮಾತ್ರ ಬಳಸಿದ್ದೇವೆ ನಿಮಗೆ ಒಂದು ಸೊಲ್ಯೂಶನ್ ತಿಳಿದಿದ್ದರೆ ಆಗ ಏಬಲ್ ನ ಸೂತ್ರದಿಂದ ನೀವು ಇನ್ನೊಂದು ಸೊಲ್ಯೂಷನ್ ಅನ್ನು ಪಡೆಯಬಹುದು ಏಕೆಂದರೆ ಇಲ್ಲಿ ಕೇವಲ 2 ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯುಶನ್ ಗಳಿವೆ ಇಲ್ಲಿ ನಾವು ಹೀಗೆ ಮಾಡಲು ಸಾಧ್ಯವಿಲ್ಲ ಏಕೆಂದರೆ ನಿಮಗೆ ಒಂದು ಸೊಲ್ಯೂಶನ್ ತಿಳಿದಿದ್ದರೆ ನೀವು ಈ ಏಬಲ್ ನ ಸೂತ್ರವನ್ನು ಬಳಸಿ ಸಮೀಕರಣವನ್ನು ಒಂದು ಮಟ್ಟ ಕೆಳಕ್ಕೆ ಇಳಿಸಬಹುದು ನಿಮ್ಮಲ್ಲಿ Ly ಇದ್ದರೆ ಅದನ್ನು ನೀವು nth ಆರ್ಡರ್ ಸಮೀಕರಣದಿಂದ th ಆರ್ಡರ್ ಸಮೀಕರಣಕ್ಕೆ ಇಳಿಸಬಹುದು ನಿಮಗೆ th ಆರ್ಡರ್ ನ ಲೀನಿಯರ್ ಹೋಮೋಜಿನಿಯಸ್ ಸಮೀಕರಣ th ವನ್ನು ಪರಿಹರಿಸುವುದು ತಿಳಿದಿದ್ದರೆ ಮಾತ್ರವೇ ಇದು ಉಪಯುಕ್ತವಾಗಿದೆ ಇದರಿಂದಾಗಿ ಎರಡನೇ ಆರ್ಡರ್ ನ ಸಮೀಕರಣಕ್ಕೆ ನಿಮಗೆ ಒಂದು ಸೊಲ್ಯೂಷನ್ ತಿಳಿದಿದ್ದರೆ ಕಡಿತದ ನಂತರ ಅದು ಒಂದನೇ ಆರ್ಡರ್ ನ ಸಮೀಕರಣವಾಗುತ್ತದೆ ನಿಮಗೆ ಆ ಲೀನಿಯರ್ ಸಮೀಕರಣ ವನ್ನು ಹೇಗೆ ಪರಿಹರಿಸುವುದು ಎಂದು ಗೊತ್ತಿದೆ ಆದ್ದರಿಂದ ಅದನ್ನು ಪರಿಹರಿಸಿ ನಿಮಗೆ ಎರಡನೇ ಸೊಲ್ಯೂಷನ್ y2 ದೊರೆಯುತ್ತದೆ nth ಆರ್ಡರ್ ನ ಸಮೀಕರಣ ದಲ್ಲಿ ನಿಮಗೆ ಒಂದು ಸೊಲ್ಯೂಷನ್ ಅನ್ನು ಕೊಡಲಾಗಿದ್ದರೆ ಆಗ ಬೇರೆ ಎಲ್ಲಾ ಸೊಲ್ಯೂಷನ್ ಗಳು th ಆರ್ಡರ್ ನ ಡಿಫರೆನ್ಷಿಯಲ್ ಸಮೀಕರಣ ವನ್ನು ಪಾಲಿಸುತ್ತದೆ ಈ th ಆರ್ಡರ್ ನ ಡಿಫರೆನ್ಷಿಯಲ್ ಸಮೀಕರಣ th order differential equation ದ ಎಲ್ಲಾ ಸೊಲ್ಯೂಷನ್ ಗಳು ನಿಮಗೆ ತಿಳಿದಿದ್ದರೆ ಮಾತ್ರವೇ ನೀವು ಎಲ್ಲಾ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ ಗಳನ್ನು ಪಡೆಯಬಹುದು ಇಲ್ಲದಿದ್ದರೆ ಇದು ಸಾಧ್ಯವಿಲ್ಲ ಆದ್ದರಿಂದ ಇದು ಅಷ್ಟೊಂದು ಉಪಯುಕ್ತವಾದ ಗುಣಲಕ್ಷಣವಲ್ಲ ಆದ್ದರಿಂದ ನಾವು ಒಂದು ಹೆಚ್ಚಿನ ಆರ್ಡರ್ ನ ಸಮೀಕರಣವನ್ನು ನೋಡೋಣ ಇಲ್ಲಿ ನಾನು ಸ್ಥಿರಸಂಖ್ಯೆಯ ಗುಣಾಂಕಗಳಿರುವ ಮೂರನೇ ಆರ್ಡರ್ ನ ಲೀನಿಯರ್ ಹೋಮೋಜೀನಿಯಸ್ ಸಮೀಕರಣವನ್ನು ತೆಗೆದುಕೊಂಡಿದ್ದೇನೆ yaybycy0 ಇದರಲ್ಲಿ a b ಮತ್ತು c ಗಳು ಸ್ಥಿರಸಂಖ್ಯೆಗಳು ಹಾಗೂ ಇದರ ಸೊಲ್ಯೂಷನ್ ಅನ್ನು ಕಂಡುಹಿಡಿಯಲು ಮೇಲಿನ ಸಮೀಕರಣದಲ್ಲಿ yxeλx ಎಂಬುದಾಗಿ ಬದಲಾಯಿಸೋಣ ಆಗ ನಮಗೆ 3a2bλc0 ದೊರೆಯುತ್ತದೆ ಇದೊಂದು 3 ಮೂಲ ಗಳಿರುವ ಒಂದು ಪೋಲಿನೋಮಿಯಲ್ ಇಲ್ಲಿ 2 ಸಂದರ್ಭಗಳಿವೆ ಮೊದಲನೆಯದಾಗಿ 123 ಆಗ e1x e2x ಮತ್ತು e3x 3 ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ ಗಳಾಗುತ್ತವೆ ಹಾಗೂ ಇನ್ನೊಂದು ಸಂದರ್ಭದಲ್ಲಿ ಯಾವುದೇ 2 ಮೂಲಗಳು ಸಮನಾಗಿರುತ್ತವೆ ಅಥವಾ ಎಲ್ಲಾ 3 ಮೂಲಗಳು ಸಮನಾಗಿರುತ್ತವೆ ಅಂತಹ ಸಂದರ್ಭದಲ್ಲಿ ನಿಮ್ಮಲ್ಲಿ 2 ಪುನರಾವರ್ತಿತ ಮೂಲ ಗಳಿದ್ದರೆ ಆಗ ನಿಮ್ಮ ಒಂದು ಸೊಲ್ಯೂಷನ್ e1x ಹಾಗೂ ಇನ್ನೊಂದು xe1x ಆಗಿರುತ್ತದೆ ನಿಮ್ಮಲ್ಲಿ 3 ಪುನರಾವರ್ತಿತ ಮೂಲ ಗಳಿದ್ದರೆ ಆಗ ನಿಮ್ಮ ಸೊಲ್ಯುಶನ್ ಗಳು e1x xe1x ಮತ್ತು x2e1x ಆಗಿವೆ ಇದನ್ನು ನೀವು ಪರೀಕ್ಷಿಸಿ ನೋಡಬಹುದು ಮೂಲಗಳು ಒಂದೇ ಆದ್ದರಿಂದ ಪಾಲಿನಾಮಿಯಲ್ λ 130 ಆಗುತ್ತದೆ ಅದನ್ನು ನೀವು ಡಿಫ್ಫೆರೆನ್ಶಿಯೇಟ್ ಮಾಡಿ λ1 ಎಂದು ಬದಲಾಯಿಸಿದರೆ ನಿಮಗೆ 0 ಸಿಗುತ್ತದೆ ಅದನ್ನು ಎರಡು ಬಾರಿ ಡಿಫ್ಫೆರೆನ್ಶಿಯೇಟ್ ಮಾಡಿ λ1 ಎಂದು ಬದಲಾಯಿಸಿದರೆ ಮತ್ತೊಮ್ಮೆ ನಿಮಗೆ 0 ಸಿಗುತ್ತದೆ ಈ x2e1x ಅನ್ನು ಸಮೀಕರಣದಲ್ಲಿ ಬದಲಾಯಿಸಿದಾಗ 0 ವನ್ನು ಪಡೆಯಲು ಅದನ್ನು ಎರಡು ಬಾರಿ ಡಿಫ್ಫೆರೆನ್ಶಿಯೇಟ್ ಮಾಡಬೇಕಾಗುತ್ತದೆ ಅದೇ ರೀತಿ ನಾನು xe1x ಅನ್ನು ಬದಲಾಯಿಸಿದಾಗ ನನಗೆ ಕೇವಲ ಒಂದು ಬಾರಿ ಡಿಫ್ಫೆರೆನ್ಶಿಯೇಟ್ ಮಾಡಬೇಕಾಗುತ್ತದೆ ಏಕೆಂದರೆ ಇವೆಲ್ಲವೂ 0 ಆಗುತ್ತದೆ ಆದ್ದರಿಂದ ಸಮೀಕರಣವು 0 ಆಗುತ್ತದೆ ಮೇಲಿನ 3 ಮೂಲಗಳು ಸೊಲ್ಯೂಷನ್ ಗಳು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿವೆ ಎಂದು ಇದರ ಅರ್ಥ ಈ ರೀತಿಯಾಗಿ nth ಆರ್ಡರ್ ನ ಲೀನಿಯರ್ ಹೋಮೋಜಿನಿಯಸ್ ಸಮೀಕರಣಕ್ಕೆ ನಿಮಗೆ n ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ ಗಳು ದೊರೆಯುತ್ತವೆ

nth ಡಿಗ್ರಿಯ ಪಾಲಿನೋಮಿಯಲ್ ಗಳ ಮೂಲಗಳನ್ನು ಕಂಡುಹಿಡಿಯುವುದು ಈ ಸಮಸ್ಯೆಗಳ ಜಟಿಲವಾದ ಭಾಗವಾಗಿದೆ ಸ್ಥಿರಸಂಖ್ಯೆಗಳ ಗುಣಾಂಕಗಳಿರುವ nth ಆರ್ಡರ್ ನ ಸಮೀಕರಣವನ್ನು ಕೊಟ್ಟಾಗ ಅದರಲ್ಲಿ ನಾವು eλx ಎಂದು ಬದಲಾಯಿಸಿದರೆ ನಮಗೆ ದಲ್ಲಿ nth ಡಿಗ್ರಿಯ ಪಾಲಿನೋಮಿಯಲ್ ದೊರೆಯುತ್ತದೆ ಅದರ ಮೂಲಗಳನ್ನು ಕಂಡುಹಿಡಿಯುವುದು ಕಷ್ಟಕರವಾಗುತ್ತದೆ ಆದ್ದರಿಂದ ಅಭ್ಯಾಸಗಳಲ್ಲಿ ನೀವು ಮೂರನೇ ಅಥವಾ ನಾಲ್ಕನೇ ಆರ್ಡರ್ ನ ಸಮಸ್ಯೆಗಳನ್ನು ನೋಡುತ್ತೀರಿ ಏಕೆಂದರೆ ನೀವು ಮೂರನೇ ಅಥವಾ ನಾಲ್ಕನೇ ಡಿಗ್ರಿಯ ಪಾಲಿನಾಮಿಯಲ್ ಗಳ ಸೊಲ್ಯೂಷನ್ ಗಳನ್ನು ಪಡೆಯಲು ಸಾಧ್ಯವಿದೆ ಈಗ ನಾವು ಒಂದು ಹೆಚ್ಚಿನ ಆರ್ಡರ್ ನ ಸಮೀಕರಣದ ಉದಾಹರಣೆಯನ್ನು ನೋಡೋಣ y 5y6y0 x∈R ಈ ಸಮೀಕರಣವನ್ನು ಪರಿಹರಿಸಲು ನಾವು yxeλx ಎಂದು ತೆಗೆದುಕೊಳ್ಳೋಣ ಮೊದಲಿನಂತೆ ನಿಮಗೆ 3 526λ0 ದೊರೆಯುತ್ತದೆ ಇದರಿಂದ 2 5λ60 ಅಥವಾ λλ 2λ 30 ದೊರೆಯುತ್ತದೆ λ0 2 3 ಇದರ ಮೂಲ ಗಳಾಗಿವೆ ಒಮ್ಮೆ ಮೂರು ವಿಭಿನ್ನ ಮೂಲಗಳು ದೊರೆತಾಗ ನಿಮಗೆ ಮೂರನೇ ಆರ್ಡರ್ ನ ಸಮೀಕರಣದ 3 ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ ಗಳಾಗಿ y1x1 y2xe2x ಮತ್ತು y3xe3x ಗಳು ದೊರೆಯುತ್ತವೆ ಯಾವುದೋ ಸರಳವಾದ ಸಮಸ್ಯೆಯನ್ನು ತೆಗೆದುಕೊಳ್ಳುವ ಬದಲಾಗಿ ಕೃತಕವಾಗಿ ಸಮಸ್ಯೆಗಳನ್ನು ರಚಿಸುವುದು ಸಾಧ್ಯ ಉದಾಹರಣೆಗೆ ನೀವು λ 230 ಸಮೀಕರಣವನ್ನು ತೆಗೆದುಕೊಳ್ಳಿ ಆಗ ನಿಮಗೆ 3 6212λ 80 ಈ ಪಾಲಿನಾಮಿಯಲ್ ಸಿಗುತ್ತದೆ ನಿಮಗೆ ಈ ಪಾಲಿನಾಮಿಯಲ್ ಬೇಕಿದ್ದರೆ ನೀವು ಸಮೀಕರಣವನ್ನು ಊಹಿಸಬಹುದು ಈ ರೀತಿಯಾಗಿ ನೀವು ಸಮಸ್ಯೆಗಳನ್ನು ಕೃತಕವಾಗಿ ರಚಿಸಬಹುದು ಆದ್ದರಿಂದ ನಾವು ಪರಿಹರಿಸಬೇಕಾದ ಸಮೀಕರಣವಿದು y 6y12y 8y0 x∈R ಇದನ್ನು ನಿಮಗೆ ಕೊಟ್ಟಿದ್ದರೆ ಇದರ ಮೂಲಗಳು ನನಗೆ ಮೊದಲೇ ಗೊತ್ತು ಆದರೆ ನಾನು ಈ ಸಮೀಕರಣದಿಂದ ಆರಂಭಿಸಿದರೆ ಇದರ ಮೂಲಗಳ ಬಗ್ಗೆ ನಾನು ಚಿಂತಿಸಬೇಕಾಗುತ್ತದೆ ಇದರ ಒಂದು ಮೂಲವನ್ನು ನೀವು ಊಹಿಸಿದರೆ ಆಗ ಈ ಮೂರನೇ ಆರ್ಡರ್ ನ ಪಾಲಿನೋಮಿಯಲ್ ಸಮೀಕರಣವನ್ನು ಆ ಮೂಲ ದಿಂದ ಭಾಗಿಸಿ ಎರಡನೇ ಡಿಗ್ರಿಯ ಪಾಲಿನೋಮಿಯಲ್ ಸಮೀಕರಣವನ್ನು ನೀವು ಪಡೆಯಬಹುದು ಅದರ ಮೂಲಗಳನ್ನು ಪಡೆಯುವ ರೀತಿ ನಿಮಗೆ ತಿಳಿದಿದೆ 3 6212λ 80 ಈ ಸಮೀಕರಣವನ್ನು ಪಾಲಿಸುವ ದ ಮೌಲ್ಯಕ್ಕೆ yxeλx ಎಂಬ ರೂಪದ ಸೊಲ್ಯೂಷನ್ ಅನ್ನು ನೀವು ಕಂಡುಹಿಡಿಯಬೇಕು ನಮಗೆ ಮೊದಲೇ ತಿಳಿದ ಹಾಗೆ λ2 2 2 ಇವುಗಳು 3 ಪುನರಾವರ್ತಿತ ಮೂಲ ಗಳಾಗಿವೆ ಹಾಗಾಗಿ ಸಾಮಾನ್ಯ ಸೊಲ್ಯೂಷನ್ yxc1e2xc2xe2xc3x2e2x ಅಥವಾ yxc1c2xc3x2e2x ಆಗಿದೆ ಈ ರೀತಿಯಲ್ಲಿ ನೀವು ಪುನರಾವರ್ತಿಸಿದ ಮೂಲಗಳು ಇವೆಯೇ ಇಲ್ಲವೇ ಎಂಬುದನ್ನು ನೋಡಿ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ ಗಳನ್ನು ಪಡೆಯುವುದು ಹೇಗೆಂದು ತಿಳಿಯಬಹುದು ಇದು ಮೂರನೇ ಆರ್ಡರ್ ಹಾಗಾಗಿ 3 ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ ಗಳಿವೆ ಕೊನೆಯಲ್ಲಿ ನಿಮಗೆ ಒಂದು ಸಾಮಾನ್ಯ ಸೊಲ್ಯೂಷನ್ ಬೇಕಿದ್ದರೆ ಈ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ ಗಳ ಲೀನಿಯರ್ ಕಾಂಬಿನೇಷನ್ ಅನ್ನು ಪಡೆಯಬೇಕು ಅಷ್ಟೇ ನಾನ್ ಹೋಮೋಜಿನಿಯಸ್ ಲೀನಿಯರ್ ಸಮೀಕರಣ ಗಳನ್ನು ಪರಿಹರಿಸಲು ಯತ್ನಿಸುವಾಗ ನಾವು ಈ ವಿಧಾನವನ್ನು ಬಳಸುತ್ತೇವೆ ನಿಮಗೆ ಬೇಕಾಗಿರುವುದು ಏನೆಂದರೆ ಹೋಮೋಜಿನಿಯಸ್ ಸಮೀಕರಣ ದ ಎಲ್ಲಾ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ ಗಳು ಹಾಗೂ ನಿಮಗೆ ಕೊಟ್ಟಿರುವ ನಾನ್ ಹೋಮೋಜಿನಿಯಸ್ ಸಮೀಕರಣ ದ ಒಂದು ನಿರ್ದಿಷ್ಟ ಸೊಲ್ಯೂಷನ್ ನಿಮಗೆ ತಿಳಿದಿದ್ದರೆ ಆಗ ಹೋಮೋಜಿನಿಯಸ್ ಸಮೀಕರಣ ದ ಸಾಮಾನ್ಯ ಸೊಲ್ಯೂಷನ್ ಹಾಗೂ ನಾನ್ ಹೋಮೋಜಿನಿಯಸ್ ಸಮೀಕರಣ ದ ಒಂದು ನಿರ್ದಿಷ್ಟ ಸೊಲ್ಯೂಷನ್ ಇವೆರಡರ ಮೊತ್ತವು ನಾನ್ ಹೋಮೋಜಿನಿಯಸ್ ಸಮೀಕರಣ ದ ಸಾಮಾನ್ಯ ಸೊಲ್ಯೂಷನ್ ಆಗಿರುತ್ತದೆ ಆದ್ದರಿಂದ ನಾನ್ ಹೋಮೋಜಿನಿಯಸ್ ಸಮೀಕರಣ ವನ್ನು ನೀವು ಪರಿಹರಿಸಬೇಕಾದರೆ ನಿಮಗೆ ಹೋಮೋಜಿನಿಯಸ್ ಸಮೀಕರಣ ದ ಸಾಮಾನ್ಯ ಸೊಲ್ಯೂಷನ್ ತಿಳಿದಿರಬೇಕು ಸ್ಥಿರಸಂಖ್ಯೆಗಳ ಗುಣಾಂಕಗಳಿರುವ ಹೋಮೋಜೀನಿಯಸ್ ಸಮೀಕರಣ ಗಳನ್ನು ನೀವು ತಿಳಿದುಕೊಂಡಿದ್ದೀರಿ ಬೇರೆ ಯಾವ ರೀತಿಯ ಹೋಮೋಜಿನಿಯಸ್ ಸಮೀಕರಣ ಗಳ ಸಾಮಾನ್ಯ ಸೊಲ್ಯೂಷನ್ ಅನ್ನು ನೀವು ಕಂಡುಹಿಡಿಯಬಹುದು ಮುಂದಿನ ವಿಡಿಯೋ ದಲ್ಲಿ ನಾವು ಅಂತಹ ವಿಧಾನಗಳನ್ನು ನೀಡುತ್ತೇವೆ ಉದಾಹರಣೆಗೆ ಗುಣಾಂಕಗಳು ಸ್ಥಿರ ಸಂಖ್ಯೆಗಳಾಗಿರದೆ ಒಂದು ನಿರ್ದಿಷ್ಟ ರೂಪದಲ್ಲಿ ಇರುವ ಸಮೀಕರಣಗಳು ಇವುಗಳಲ್ಲಿ nth ಡೆರಿವೆಟಿವ್ ನ ಗುಣಾಂಕ xn th ಡೆರಿವೆಟಿವ್ ನ ಗುಣಾಂಕ xn 1 ಈ ರೀತಿಯಾಗಿ ಇರುವ ಸಮೀಕರಣಗಳಿಗೆ ಆಯ್ಲರ್ಸ್ ಕೌಶಿ ಸಮೀಕರಣ Euler's Cauchy equation ಎಂಬ ಹೆಸರಿದೆ ಅದನ್ನು ಹೇಗೆ ಪರಿಹರಿಸುವುದು ಎಂಬುದು ನಮಗೆ ತಿಳಿದಿದೆ ಕೆಲವೊಮ್ಮೆ ನೀವು ಕೆಲವು ಎರಡನೇ ಆರ್ಡರ್ ನ ಸಮೀಕರಣ ಗಳನ್ನು ನಾರ್ಮಲ್ ಫಾರ್ಮ್ ಗೆ ಸರಳಗೊಳಿಸಬಹುದು ಅಂದರೆ ಎರಡನೇ ಆರ್ಡರ್ ನ ಸಮೀಕರಣ ದಿಂದ ನಾವು ಒಂದನೇ ಆರ್ಡರ್ ನ ಡೆರಿವೆಟಿವ್ ಅನ್ನು ತೆಗೆದುಹಾಕಬಹುದು ನಿರ್ದಿಷ್ಟ ರೂಪಾಂತರ ಗಳ ಸಹಾಯದಿಂದ ನೀವು ಒಂದನೇ ಆರ್ಡರ್ ನ ಡೆರಿವೆಟಿವ್ ಅನ್ನು ತೆಗೆದುಹಾಕಬಹುದು ಆಗ ಅದು ಸ್ಥಿರಸಂಖ್ಯೆಗಳ ಗುಣಾಂಕ ಗಳಿರುವ ಎರಡನೇ ಆರ್ಡರ್ ನ ಸಮೀಕರಣ ವಾಗುತ್ತದೆ ಈ ವಿಧಾನವು ಕೆಲವೇ ಕೆಲವು ಸಮೀಕರಣಗಳಿಗೆ ಅನ್ವಯಿಸುತ್ತದೆ ಆದರೆ ನೀವು ಇದನ್ನು ಕಲಿತರೆ ಅಂತಹ ಹೋಮೋಜೀನಿಯಸ್ ಸಮೀಕರಣ ಗಳ ಸಾಮಾನ್ಯ ಸೊಲ್ಯೂಷನ್ ಅನ್ನು ಕಂಡುಹಿಡಿಯಬಹುದು ಅಂತಹ ಒಂದು ಸಮೀಕರಣಕ್ಕೆ ನಾನ್ ಹೋಮೋಜಿನಿಯಸ್ ಟರ್ಮ್ ಅನ್ನು ನಿಮಗೆ ಕೊಟ್ಟಿದ್ದರೆ ಆಗ ನೀವು ಕೇವಲ ಒಂದು ನಿರ್ದಿಷ್ಟ ಸೊಲ್ಯೂಷನ್ ಅನ್ನು ಮಾತ್ರ ಕಂಡುಹಿಡಿಯಬೇಕು ಆಗ ಹೋಮೋಜೀನಿಯಸ್ ಸಮೀಕರಣದ ಸಾಮಾನ್ಯ ಸೊಲ್ಯೂಷನ್ ಗೆ ಈ ನಿರ್ದಿಷ್ಟ ಸೊಲ್ಯೂಷನ್ ಅನ್ನು ಕೂಡಿಸಿದಾಗ ನಮಗೆ ನಾನ್ ಹೋಮೋಜಿನಿಯಸ್ ಲೀನಿಯರ್ ಸಮೀಕರಣ ದ ಸಾಮಾನ್ಯ ಸೊಲ್ಯೂಷನ್ ಸಿಗುತ್ತದೆ ಇದನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡಲಿದ್ದೇವೆ